ಪರದೆಯಲ್ಲಿ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗಾಗಿ ನಾವು ಸರ್ಕ್ಯೂಟ್ ಅನ್ನು ನೋಡುತ್ತೇವೆ ಆಂಪ್ಲಿಫಯರ್ ಅಲ್ಲದ ಕ್ಲೋಸ್ ಲೂಪ್ ಕಾನ್ಫಿಗರೇಶನ್ನಲ್ಲಿ ಸಿಗ್ನಲ್ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ಗೆ ಹೋಗುತ್ತದೆ ಮತ್ತು ನಾವು ಇನ್ಪುಟ್ ಆಗಿ ನೀಡುವ ಯಾವುದೇ ಸಿಗ್ನಲ್ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ಪರಿಶೀಲಿಸಬೇಕು ಔಟ್ಪುಟ್ ಎನ್ನುವುದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗೆ ಪ್ರತಿಕ್ರಿಯೆ ಇನ್ವರ್ಟ್ ಮಾಡದ ಆಂಪ್ಲಿಫೈಯರ್ಗೆ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಲಾಗುತ್ತದೆ ನಾನ್ ಇನ್ವರ್ಟಿಂಗ್ ಸಂರಚನೆಯು ಆದರ್ಶ ಆಪ್ ಆಂಪ್ ಆಗಿದೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸಂದರ್ಭದಲ್ಲಿ ಆಪ್ ಆಂಪ್ ಸರ್ಕ್ಯೂಟ್ಗಾಗಿ ವರ್ಚುವಲ್ ಶಾರ್ಟ್ ಸರ್ಕ್ಯೂಟ್ ಅನ್ನು ಅನ್ವಯಿಸಲು ಅಥವಾ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸಂದರ್ಭದಲ್ಲಿಅಗತ್ಯವಾದ ಷರತ್ತುಗಳು ಯಾವುವು ಪ್ರತಿಕ್ರಿಯೆ ಸಂರಚನೆ ಅನಂತ ತೆರೆದ ಲೂಪ್ ಗೇಟ್ ಇದು ಹೋಲುತ್ತದೆ

ಕ್ಲೋಸ್ಡ್ ಲೂಪ್ ಗೈನ್ ಎಂದರೇನು ಕ್ಲೋಸ್ಡ್ ಲೂಪ್ ಗೈನ್ 1 ಆರ್2 ಆರ್1 R2 R1 ಸರ್ಕ್ಯೂಟ್ ಮೂಲಕ ಹರಿಯುವ ಪ್ರವಾಹವನ್ನು ನೀವು ಲೆಕ್ಕ ಹಾಕಿದರೆ ವಿ1ಆರ್1 V1R1 ಆರ್1 ಮೂಲಕ ಹರಿಯುತ್ತಿರುವುದನ್ನು ನೀವು ನೋಡಬಹುದು ಡಿಫರೆನ್ಷಿಯಲ್ ವೋಲ್ಟೇಜ್ 0 ನಾವು ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ನಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಔಟ್ಪುಟ್ ವೋಲ್ಟೇಜ್ ವಿ0 ವಿಇನ್ 1 ಆರ್ಎಫ್ ಆರ್1 Vo Vin1 Rf R1 ಇಲ್ಲಿ ಆರ್ಎಫ್ ಆರ್2 ಆದ್ದರಿಂದ ವಿ0 ವಿಇನ್ 1 ಆರ್2 ಆರ್1 Vo Vin1 R2 R1 ಅಲ್ಲದೆ ಅನಂತ ಭೇದಾತ್ಮಕ ಲಾಭ ವಿ0ಎ 0 vo A 0 ಅನಂತ ಇನ್ಪುಟ್ ಪ್ರತಿರೋಧ ವಿ ಆರ್1 v R1 ಶೂನ್ಯ ಔಟ್ಪುಟ್ ಪ್ರತಿರೋಧವಿ0 ವಿ1 1 ಆರ್2 ಆರ್1 vo v1 1 R2 R1 ಮುಚ್ಚಿದ ಲೂಪ್ ಗಳಿಕೆ ಸಂಪೂರ್ಣವಾಗಿ ಬಾಹ್ಯದ ನಿಷ್ಕ್ರಿಯ ಘಟಕಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಆಪ್ ಆಂಪ್ ಲಾಭದಿಂದ ಸ್ವತಂತ್ರವಾಗಿದೆ ಮುಚ್ಚಿದ ಲೂಪ್ ಆಂಪ್ಲಿಫಯರ್ ವಹಿವಾಟುಗಳು ನಿಖರತೆಗಾಗಿ ಗಳಿಸುತ್ತವೆ ನಾವು ಮುಚ್ಚಿದ ಲೂಪ್ ಅನ್ನು ಅನ್ವಯಿಸಿದರೆ ನಾವು ಲಾಭವನ್ನು ಬದಲಾಯಿಸಬಹುದು ಮುಚ್ಚಿದ ಲೂಪ್ ಗಳಿಕೆಯ ಮೇಲೆ ನಾವು ನಿಯಂತ್ರಣವನ್ನು ಹೊಂದಬಹುದು

ಆಂಪ್ಲಿಫಯರ್ ಇನ್ವರ್ಟಿಂಗ್ ಸಂದರ್ಭದಲ್ಲಿ ಪ್ರತಿನಿಧಿಸುತ್ತದೆ ಅನ್ವಯಿಕ ಸಿಗ್ನಲ್ಗಾಗಿ ಔಟ್ಪುಟ್ ವರ್ಧಿಸುತ್ತದೆ ಮತ್ತು 180o ಫೇಸ್ ತಪ್ಪಿರುತ್ತವೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ನ ಸಂದರ್ಭದಲ್ಲಿ "" ಪ್ರತಿನಿಧಿಸುತ್ತದೆ ಅನ್ವಯಿಕ ಸಿಗ್ನಲ್ಗಾಗಿ ಔಟ್ಪುಟ್ ವರ್ಧಿಸುತ್ತದೆ ಮತ್ತು ಹಂತದಲ್ಲಿದೆ ಆದ್ದರಿಂದ ನಾನ್ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಎರಡರಲ್ಲೂ ವರ್ಧನೆ ಇದೆ ಆದರೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ನಲ್ಲಿ ವರ್ಧನೆಯು 180o ಹಂತದ ಬದಲಾವಣೆಯೊಂದಿಗೆ ಇರುತ್ತದೆ ಈಗ ನಾವು ಒಂದು ಪ್ರಯೋಗವನ್ನು ಮಾಡೋಣ ಮತ್ತು ನಾವು ಇಲ್ಲಿಯವರೆಗೆ ಅರ್ಥಮಾಡಿಕೊಂಡಿದ್ದನ್ನು ಮೌಲ್ಯೀಕರಿಸೋಣ

ಮೇಲಿನ ಕೋಷ್ಟಕವನ್ನು ಪರಿಗಣಿಸೋಣ ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ನಂತಿದೆ ಒಂದೇ ವ್ಯತ್ಯಾಸವೆಂದರೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗಾಗಿ ವಿಔಟ್ ವಿಇನ್ 1 ಆರ್2 ಆರ್1 VoutVin1R2R1 ಆದರೆ ರ್ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗಾಗಿ ವಿಔಟ್ ವಿಇನ್ಆರ್2 ಆರ್1 Vout VinR2R1 ಮೊದಲಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸುತ್ತೇವೆ ಬಯಾಸ್ ವೋಲ್ಟೇಜ್ ವಿಸಿಸಿ15ವಿ Vcc15V ವಿಇಇ 15ವಿ Vee ಅನ್ನು ಟರ್ಮಿನಲ್ನಾದ್ಯಂತ ಅನ್ವಯಿಸಲಾಗುತ್ತದೆ ಎಂದು ಊಹಿಸಲಾಗಿದೆ ಬಯಾಸ್ ವೋಲ್ಟೇಜ್ ಇಲ್ಲದೆ ಒಬ್ಬರು ಆಂಪ್ಲಿಫೈಯರ್ ಅನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಮುಂದುವರಿಯಲು ನಾಮಮಾತ್ರದ ಮೌಲ್ಯವನ್ನು ಊಹಿಸುವುದು ಸರಿಯೇ ಅಂತೆಯೇ ನಾವು ವಿಇನ್ ಗೆ 1 ಕಿಲೋಹರ್ಟ್ ಆವರ್ತನದಲ್ಲಿ 1 ವಿ ಪೀಕ್ ಟು ಪೀಕ್ ಸೈನ್ ತರಂಗವನ್ನು ಅನ್ವಯಿಸುತ್ತೇವೆ

ವಿಔಟ್ ಅನ್ನು ಗಮನಿಸಿ ಮತ್ತು ಕೋಷ್ಟಕದಲ್ಲಿ ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಅನ್ನು ಗಮನಿಸಿ ಹೆಚ್ಚಿನ ಮತ್ತು ಕಡಿಮೆ ವೈಶಾಲ್ಯಕ್ಕಾಗಿ ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ವೀಕ್ಷಣೆಯನ್ನು ಗಮನಿಸಿ ಈ ಪ್ರಯೋಗವನ್ನು ನಾವು ಹೇಗೆ ಮಾಡಬಹುದು ಎಂಬುದನ್ನು ಈಗ ನೋಡೋಣ ನಾವು ನೋಡುವಂತೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಈಗಾಗಲೇ ಬ್ರೆಡ್ಬೋರ್ಡ್ಗೆ ಸಂಪರ್ಕ ಹೊಂದಿದೆ ನಾವು ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸಬೇಕು ಮತ್ತು ನಮ್ಮ ಫಂಕ್ಷನ್ ಜನರೇಟರ್ ಅನ್ನು ಸಂಪರ್ಕಿಸಬೇಕು ಇದರಿಂದ ಉತ್ಪತ್ತಿಯಾಗುವ ಸಿಗ್ನಲ್ ಈ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ತಲೆಕೆಳಗಾದ ಇನ್ಪುಟ್ಗೆ ಹೋಗುತ್ತದೆ ಆಪ್ ಆಂಪ್ನ ಔಟ್ಪುಟ್ ಆಸಿಲ್ಲೋಸ್ಕೋಪ್ಗೆ ಸಂಪರ್ಕ ಹೊಂದಿದೆ ಮೊದಲಿಗೆಯ ಡಿಸಿ ಸರಬರಾಜನ್ನು 15ವಿ ಸರ್ಕ್ಯೂಟ್ಗೆ ಅನ್ವಯಿಸಲಾಗುತ್ತದೆ ಪಿನ್ ಸಂಖ್ಯೆ 4 ಮತ್ತು ಪಿನ್ ಸಂಖ್ಯೆ 7 ಅನ್ನು ಕ್ರಮವಾಗಿ 15 ವಿ ಮತ್ತು 15 ವಿ ಗೆ ಸಂಪರ್ಕಿಸಲಾಗಿದೆ ಈಗ ನಾವು ಆಪ್ ಆಂಪ್ ಅನ್ನು ಪ್ರಾರಂಭಿಸುತ್ತೇವೆ ನಾವು ಪವರ್ ಅನ್ನು ಆನ್ ಮಾಡುತ್ತೇವೆ ಈಗ ನಾವು ಆವರ್ತನ ಜನರೇಟರ್ನಿಂದ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸುತ್ತೇವೆ ವೋಲ್ಟೇಜ್ 1 ವೋಲ್ಟ್ ಮತ್ತು ಆವರ್ತನವು 1 ಕಿಲೋಹೆರ್ಟ್ಜ್ ಇದು ಇನ್ಪುಟ್ ಸಿಗ್ನಲ್ ಮುಂದೆ ಸಿಗ್ನಲ್ ಅನ್ನು ಇನ್ವರ್ಟಿಂಗ್ ಮಾಡದ ಆಂಪ್ಲಿಫಯರ್ ಟರ್ಮಿನಲ್ಗೆ ಸಂಪರ್ಕಿಸಲಾಗಿದೆ ಈಗ ನಾವು ಔಟ್ಪುಟ್ ಅನ್ನು ಪರಿಶೀಲಿಸಬೇಕು ಆಪರೇಷನ್ ಆಂಪ್ಲಿಫೈಯರ್ನ ಔಟ್ಪುಟ್ಗೆ ನಾವು ಆಸಿಲ್ಲೋಸ್ಕೋಪ್ನ ಪ್ರೋಬ್ಗಳನ್ನು ಸಂಪರ್ಕಿಸಬೇಕು ಇದರಿಂದಾಗಿ ಸಿಗ್ನಲ್ ಏನೆಂದು ನಾವು ಅರ್ಥಮಾಡಿಕೊಳ್ಳಬಹುದು ಸರ್ಕ್ಯೂಟ್ನಲ್ಲಿ ಕೆಲವು ಸಮಸ್ಯೆ ಇದೆ ಎಂದು ನಾವು ನೋಡುತ್ತೇವೆ ಸಿಗ್ನಲ್ನ ನಿಖರವಾದ ಪ್ರತಿಕೃತಿಯನ್ನು ನಾವು ನೋಡಲಾಗುವುದಿಲ್ಲ ಈ ಸಮಸ್ಯೆಯನ್ನು ನೀವು ಸರಿಪಡಿಸಬಹುದೇ ವಾಸ್ತವವಾಗಿ ಸರ್ಕ್ಯೂಟ್ನಲ್ಲಿ ಯಾವುದೇ ದೋಷ ಕಂಡುಬಂದಿಲ್ಲ ಪ್ರದರ್ಶನವು ಇಲ್ಲಿಯೇ ಸೈನ್ ತರಂಗವನ್ನು ತೋರಿಸುತ್ತಿದೆ ಆದರೆ 2 ಚಾನಲ್ಗಳಿವೆ ಚಾನಲ್ 1 ಮತ್ತು ಚಾನಲ್ 2 ಚಾನೆಲ್ 2 ಅನ್ನು ಚದರ ತರಂಗದಲ್ಲಿ ಕಾನ್ಫಿಗರ್ ಮಾಡಲಾಗಿದೆ ಚಾನೆಲ್ 1 ಅನ್ನು ಸೈನ್ ತರಂಗದಲ್ಲಿ ಕಾನ್ಫಿಗರ್ ಮಾಡಲಾಗಿದೆ ಕೊನೆಯ ಬಾರಿ ನಾವು ಈ ಸರ್ಕ್ಯೂಟ್ಗೆ ಚದರ ತರಂಗವನ್ನು ಅನ್ವಯಿಸಿದ್ದೇವೆ ಆದರೆ ಇನ್ಪುಟ್ ಸಿಗ್ನಲ್ ಯಾವುದು ಇನ್ಪುಟ್ ಸಿಗ್ನಲ್ 1 ವೋಲ್ಟ್ ಪೀಕ್ ಟು ಪೀಕ್ 1 ಕಿಲೋಹೆರ್ಟ್ಜ್ ಆಗಿತ್ತು ಸಿಗ್ನಲ್ ಔಟ್ಪುಟ್ ಎಂದರೇನು ಔಟ್ಪುಟ್ 12 ವಿ ಮತ್ತು ಇನ್ಪುಟ್ 1 04 ವಿ ಇದರರ್ಥ ಸಿಗ್ನಲ್ ವರ್ಧಿಸಲ್ಪಟ್ಟಿದೆ ಔಟ್ಪುಟ್ ಇನ್ಪುಟ್ನೊಂದಿಗೆ ಹಂತದಲ್ಲಿದೆ ಎಂಬುದನ್ನು ಗಮನಿಸಿ ಇದು ನಾನ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಎಂದು ತೋರಿಸುತ್ತದೆ ನಾವು ಈಗ ಸೈನ್ ತರಂಗವನ್ನು ಹೊಂದಿರುವ ಚಾನಲ್ 1 ಗೆ ಬದಲಾಯಿಸುತ್ತೇವೆ ನಾವು ತನಿಖೆಯನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುತ್ತೇವೆ ನಾವು ಆಸಿಲ್ಲೋಸ್ಕೋಪ್ ನೋಡಿ ಮತ್ತು ಔಟ್ಪುಟ್ 12 ವಿ ಬಗ್ಗೆ ಮತ್ತು ಇನ್ಪುಟ್ ಸಂಕೇತದೊಂದಿಗೆ ಫೇಸ್ ಹಂತ 0 ಆಗಿದೆ ಅಂದರೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಗೆ ವಿಔಟ್ವಿಇನ್1 ಆರ್ಎಫ್ ಆರ್1 VoutVin1RfR1 ಆದರೆ ರ್ಇನ್ವರ್ಟಿಂಗ್ ಆಂಪ್ಲಿಫಯರ್ ಗೆ ವಿಔಟ್ ವಿಇನ್ಆರ್2 ಆರ್1 Vout VinR2R1 ಸೂತ್ರವನ್ನು ಬಳಸಿಕೊಂಡು ನಾವು ಸೈದ್ಧಾಂತಿಕ ಲಾಭವನ್ನು ಲೆಕ್ಕ ಹಾಕುತ್ತೇವೆ ಮತ್ತು ಅದನ್ನು ನಿಜವಾದ ಲಾಭದೊಂದಿಗೆ ಹೋಲಿಸುತ್ತೇವೆ ಲಾಭ ವಿಔಟ್ ವಿಇನ್ VoutVin 12 1 04 11 54 ಸೈದ್ಧಾಂತಿಕ ಲಾಭ ಆರ್2 ಆರ್1 1 ಆರ್2 ಆರ್1 R2R11R2R1 11 44 ನಾವು ಮಾಡಬಹುದು ನಿಜವಾದ ಪ್ರಾಯೋಗಿಕ ಮೌಲ್ಯ ಮತ್ತು ಸೈದ್ಧಾಂತಿಕ ಮೌಲ್ಯದ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ ನೋಡಿ ನಾವು ಹೆಚ್ಚಿನ ವೈಶಾಲ್ಯವನ್ನು ಅನ್ವಯಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ನಾವು 2 ವೋಲ್ಟ್ಗಳನ್ನು ಅನ್ವಯಿಸೋಣ ಗಳಿಕೆ ಸುಮಾರು 11 ಆದ್ದರಿಂದ ಔಟ್ಪುಟ್ ಸುಮಾರು 22 ಆಗಿರುತ್ತದೆ ಆದರೆ ಇನ್ಪುಟ್ ಬಯಾಸ್ ವೋಲ್ಟೇಜ್ ಆಗಿರುವುದರಿಂದ 15 ನಾವು ವೋಲ್ಟೇಜ್ನಲ್ಲಿ ಕ್ಲಿಪ್ ಅನ್ನು ನೋಡುತ್ತೇವೆ ಏಕೆಂದರೆ ಔಟ್ಪುಟ್ ಬಯಾಸ್ ವೋಲ್ಟೇಜ್ಗಿಂತ ಹೆಚ್ಚಾಗಿದೆ ಬಯಾಸ್ ವೋಲ್ಟೇಜ್ ಅನ್ನು ಅವಲಂಬಿಸಿರುವುದರಿಂದ ಒಂದೇ ಆಪ್ ಆಂಪ್ ಅನಂತವಾಗಿ ವರ್ಧಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಆಂಪ್ಲಿಫೈಯರ್ ಬಗ್ಗೆ ಮಾತನಾಡುವಾಗ ಬಯಾಸ್ ವೋಲ್ಟೇಜ್ ಬಹಳ ಮುಖ್ಯ ನಾನ್ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಆಂಪ್ಲಿಫಯರ್ ಎರಡಕ್ಕೂ ಔಟ್ಪುಟ್ ಸಿಗ್ನಲ್ ಬಯಾಸ್ ವೋಲ್ಟೇಜ್ಗಿಂತ ಹೆಚ್ಚಿದ್ದರೆ ನಾವು ಕ್ಲಿಪಿಂಗ್ ಅನ್ನು ನೋಡುತ್ತೇವೆ ಈಗ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಸುಮಾರು 0 5 ವಿ ಗೆ ಇಳಿಸೋಣ ಔಟ್ಪುಟ್ ಔಟ್ಪುಟ್ ಅನ್ನು ಸುಮಾರು 11 ಬಾರಿ ವರ್ಧಿಸಲಾಗಿದೆ ಔಟ್ಪುಟ್ ಸುಮಾರು 5 5 ವಿ ಆಗಿರಬೇಕು ಆದರೆ ಔಟ್ಪುಟ್ ಸುಮಾರು 6 1 ವಿ ಎಂದು ನಾವು ನೋಡುತ್ತೇವೆ ಏಕೆಂದರೆ ಪ್ರತಿರೋಧದ ಒಂದು ಸಣ್ಣ ಬದಲಾವಣೆಯು ಸಹ ಲಾಭವನ್ನು ಗಮನಾರ್ಹವಾಗಿ ಬದಲಾಯಿಸುತ್ತದೆ ಆದ್ದರಿಂದ ರೆಸಿಸ್ಟನ್ಸ ಅನ್ನು ಎಚ್ಚರಿಕೆಯಿಂದ ನಿಖರವಾಗಿ ಅಳೆಯಬೇಕು ಈ ಮಾಡ್ಯೂಲ್ನ ಅಂತ್ಯ ಇದು ಈ ಪ್ರಯೋಗದ ಮೂಲಕ ನಾವು ಸಮಸ್ಯೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅರ್ಥಮಾಡಿಕೊಂಡಿದ್ದೇವೆ ಇನ್ಪುಟ್ ತರಂಗಕ್ಕಿಂತ ಔಟ್ಪುಟ್ ವಿಭಿನ್ನ ತರಂಗರೂಪ ಎಂದು ನಾವು ನಿರೀಕ್ಷಿಸಲಾಗುವುದಿಲ್ಲ ಆಂಪ್ಲಿಫಯರ್ ಮಾತ್ರ ವರ್ಧಿಸಬಹುದು ವರ್ಧನೆಯು ಬಯಾಸ್ ವೋಲ್ಟೇಜ್ಗಿಂತ ಹೆಚ್ಚಿನ ಔಟ್ಪುಟ್ ವೋಲ್ಟೇಜ್ಗೆ ಕಾರಣವಾದರೆ ವೋಲ್ಟೇಜ್ನ ಕ್ಲಿಪಿಂಗ್ ಇದೆ ಎಂದು ನಾವು ಕಲಿತಿದ್ದೇವೆ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ ಅಲ್ಲಿ ನಾವು ಆಪ್ ಆಂಪ್ಸ್ನ ಇನ್ಪುಟ್ ಮತ್ತು ಔಟ್ಪುಟ್ ಶ್ರೇಣಿಯನ್ನು ಅರ್ಥಮಾಡಿಕೊಳ್ಳುತ್ತೇವೆ